ನಮಸ್ಕರಗಳು ಆದ್ದರಿಂದ ಇಂದಿನ ಈ ಉಪನ್ಯಾಸದಲ್ಲಿ ನಾವು ಏಕತ್ವ ಕಾರ್ಯಗಳ ಬಗ್ಗೆ ಚರ್ಚಿಸೋಣ ಆ ಕಾರ್ಯಗಳು ಯಾವುವು ಮತ್ತು ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ನಾವು ಆ ಕಾರ್ಯಗಳನ್ನು ಹೇಗೆ ಬಳಸುತ್ತೇವೆ ಎಂದು ನೋಡೋಣ ಆದ್ದರಿಂದ ನಾವು ಪ್ರಾರಂಭಿಸೋಣ ಏಕತ್ವ ಕಾರ್ಯಗಳು ಯಾವುವು ಏಕತ್ವ ಕಾರ್ಯಗಳು ಅವು ಸ್ಥಗಿತ ಅಥವಾ ನಿರಂತರ ಉತ್ಪನ್ನಗಳನ್ನು ಹೊಂದಿರುತ್ತವೆ ಈಗ ಏಕತ್ವ ಕ್ರಿಯೆಯ ಮೂಲ ತಿಳುವಳಿಕೆಯು ಸ್ವತಂತ್ರ ವೋಲ್ಟೇಜ್ ಅಥವಾ ಪ್ರವಾಹ ಮೂಲದ ಹಠಾತ್ ಅನ್ವಯಕ್ಕೆ ಮೊದಲ ವರ್ಗದ ಸರ್ಕ್ಯೂಟ್ನ ಪ್ರತಿಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ನೀವು ವೋಲ್ಟೇಜ್ ಅಥವಾ ಪ್ರವಾಹ ಮೂಲವನ್ನು ಅನ್ವಯಿಸಿದಾಗ ನೋಡಿದರೆ ಅದನ್ನು ಇದ್ದಕ್ಕಿದ್ದಂತೆ ಅನ್ವಯಿಸಲಾಗುತ್ತದೆ ನೀವು ಸ್ವಿಚ್ ಮೂಲಕ ಸರ್ಕ್ಯೂಟ್ಅನ್ನು ವೋಲ್ಟೇಜ್ ಮೂಲದೊಂದಿಗೆ ಸಂಪರ್ಕಿಸುತ್ತಿದ್ದೀರಿ ಎಂದು ಭಾವಿಸೋಣ ಮತ್ತು ನಂತರ ನೀವು ಸ್ವಿಚ್ ಆನ್ ಮಾಡಿದರೆ ನೀವು ಮೂಲತಃ ವೋಲ್ಟೇಜ್ ಮೂಲವನ್ನು ಇದ್ದಕ್ಕಿದ್ದಂತೆ ಸರ್ಕ್ಯೂಟ್ ಗೆ ಸೇರಿಸುತ್ತಿದ್ದೀರಿ ಎಂದರ್ಥ ಆದ್ದರಿಂದ ಅದು ಸರ್ಕ್ಯೂಟ್ಗೆ ಪ್ರವಾಹವನ್ನು ಹಠಾತಾಗಿ ಒಳಹೋಗಿಸುತ್ತದೆ ಅದು ಗಣಿತದ ಕ್ರಿಯೆಯ ಸಹಾಯದಿಂದ ನೀವು ಪ್ರತಿನಿಧಿಸಬಹುದಾದ ಸಂಗತಿಯಾಗಿದೆ ಆದ್ದರಿಂದ ಗಣಿತದ ಕ್ರಿಯೆಯ ಸಹಾಯದಿಂದ ನಾವು ಆ ವಿದ್ಯಮಾನಗಳನ್ನು ಹೇಗೆ ಪ್ರತಿನಿಧಿಸುತ್ತೇವೆ ಎಂದು ನೋಡುತ್ತೇವೆ ಮತ್ತೊಂದು ವಿದ್ಯಮಾನವೆಂದರೆ ನೀವು ಯಾವುದೇ ವೋಲ್ಟೇಜ್voltage ಅನ್ನು ಅನ್ವಯಿಸಿದಾಗಲೆಲ್ಲಾ ಕೆಲವು ಹಠಾತ್ ಉಲ್ಬಣಗಳು ಬರಬಹುದು ಅಥವಾ ಯಾವುದೇ ಸಣ್ಣ ಘಟನೆ ಸಂಭವಿಸುತ್ತಿರಬಹುದು ನೀವು ಸರ್ಕ್ಯೂಟ್ನಲ್ಲಿ ಉಲ್ಬಣಗೊಳ್ಳುವ ರೀತಿಯ ವೋಲ್ಟೇಜ್ಅನ್ನು ಹೊಂದಿರುತ್ತೀರಿ ಇದು ಸರ್ಕ್ಯೂಟ್ನಲ್ಲಿ ನಡೆಯುವ ಮತ್ತೊಂದು ಪ್ರಾಯೋಗಿಕ ಘಟನೆಯಾಗಿದೆ ಆ ಘಟನೆಯನ್ನು ನಾವು ಗಣಿತದ ಕಾರ್ಯಕ್ಕೆ ಹೇಗೆ ಸಮನಾಗಿ ಪ್ರತಿನಿಧಿಸಬಹುದು ಎಂಬುದನ್ನು ನಾವು ನೋಡುತ್ತೇವೆ ಇದರಿಂದ ನಾವು ಅವುಗಳನ್ನು ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಬಳಸಬಹುದು ಆದ್ದರಿಂದ ನಾವು ಏಕತ್ವ ಕಾರ್ಯಗಳನ್ನು ನೋಡೋಣ ಅವು ಸರ್ಕ್ಯೂಟ್ ಸಿದ್ಧಾಂತದಲ್ಲಿ ಬಳಸುವ ಯುನಿಟ್ ಇಂಪಲ್ಸ್ ಯುನಿಟ್ ಸ್ಟೆಪ್ ಮತ್ತು ಯುನಿಟ್ ರಾಂಪ್ ನಂತಹ ಕಾರ್ಯಗಳನ್ನು ಹೊರತುಪಡಿಸಿ ಏನೂ ಅಲ್ಲ ನೀವು ಇದ್ದಕ್ಕಿದ್ದಂತೆ ಸರ್ಕ್ಯೂಟ್ಗೆ ವೋಲ್ಟೇಜ್ ಮೂಲವನ್ನು ಅನ್ವಯಿಸಿದಾಗ ಇದರರ್ಥ ನೀವು ಸರ್ಕ್ಯೂಟ್ಗೆ ಯುನಿಟ್ ಹಂತವನ್ನು ಸೇರಿಸುತ್ತಿದ್ದೀರಿ ಎಂದು ಅಂತೆಯೇ ಸರ್ಕ್ಯೂಟ್ಗೆ ಹಠಾತ್ ಉಲ್ಬಣವು ಬಂದಾಗ ಇದು ಸರ್ಕ್ಯೂಟ್ಗೆ ಅನ್ವಯಿಸುವ ಯುನಿಟ್ ಪ್ರಚೋದನೆ ಎಂದು ನೀವು ಹೇಳುತ್ತೀರಿ ಮತ್ತು ನಂತರ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಕ್ರಮೇಣ ಹೆಚ್ಚಾಗುತ್ತಿದ್ದರೆ ಅದನ್ನು ಯುನಿಟ್ ರಾಂಪ್ ಕಾರ್ಯದ ಸಹಾಯದಿಂದ ಪ್ರತಿನಿಧಿಸಬಹುದು ಎಂದು ನೀವು ಹೇಳುತ್ತೀರಿ ಈಗ ಮೂಲತಃ ಯುನಿಟ್ ಹಂತವು ಸ್ವಿಚಿಂಗ್ ಕಾರ್ಯಾಚರಣೆಗಳೊಂದಿಗೆ ಸರ್ಕ್ಯೂಟ್ ನಲ್ಲಿ ಉದ್ಭವಿಸುವ ಸ್ವಿಚಿಂಗ್ ಸಿಗ್ನಲ್ಗಳಿಗೆ ಉತ್ತಮ ಅಂದಾಜು ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೆಲವು ಸರ್ಕ್ಯೂಟ್ ವಿದ್ಯಮಾನಗಳ ವಿಶೇಷವಾಗಿ ಆರ್ಸಿ ಮತ್ತು ಆರ್ಎಲ್ ಸರ್ಕ್ಯೂಟ್ನ ಹಂತದ ಪ್ರತಿಕ್ರಿಯೆಯ ಅಚ್ಚುಕಟ್ಟಾದ ಮತ್ತು ಸಾಂದ್ರವಾದ ವಿವರಣೆಯಲ್ಲಿ ಇದು ವಿಶೇಷವಾಗಿ ಸಹಾಯಕವಾಗಿದೆ ಆದ್ದರಿಂದ ನಮ್ಮ ಚರ್ಚೆಯ ನಂತರದ ಅಧಿವೇಶನದಲ್ಲಿ ನೀವು ಸರ್ಕ್ಯೂಟ್ಗೆ ಹಂತದ ಪ್ರತಿಕ್ರಿಯೆಯನ್ನು ಅನ್ವಯಿಸಿದಾಗ ಸರ್ಕ್ಯೂಟ್ ಪ್ರತಿಕ್ರಿಯೆ ಏನಾಗುತ್ತದೆ ಎಂದು ಅರ್ಥಮಾಡಿಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ ಆದ್ದರಿಂದ ಇದು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ಪ್ರಮುಖ ಚಟುವಟಿಕೆಯಾಗಿದೆ ಅದಕ್ಕೂ ಮೊದಲು ನಾವು ಇಲ್ಲಿ ಪ್ರಸ್ತಾಪಿಸಿರುವ ವಿವಿಧ ಕಾರ್ಯಗಳಾದಂತಹ ಯುನಿಟ್ ಸ್ಟೆಪ್ ಯುನಿಟ್ ಇಂಪಲ್ಸ್ ಮತ್ತು ಯುನಿಟ್ ರಾಂಪ್ ಕಾರ್ಯಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ಮೊದಲು ಯುನಿಟ್ ಸ್ಟೆಪ್ ಫಂಕ್ಷನ್ ಏನೆಂದು ನೋಡೋಣ ಚಿತ್ರದಲ್ಲಿ ತೋರಿಸಿರುವಂತೆ ಯುನಿಟ್ ಸ್ಟೆಪ್ ಫಂಕ್ಷನ್ ಸಮಯ t ನ ಋಣಾತ್ಮಕ ಮೌಲ್ಯಕ್ಕೆ ಸೊನ್ನೆ ಮತ್ತು ಸಮಯದ t ನ ಧನಾತ್ಮಕ ಮೌಲ್ಯಕ್ಕೆ 1 ಆಗಿದೆ ಆದ್ದರಿಂದ ಕಾರ್ಯ ಮೌಲ್ಯವನ್ನು ನೀವು ನೋಡಿದರೆ ಅದು ಸಮಯ ಸೊನ್ನೆಗಿಂತ ಕಡಿಮೆಯಿದ್ದಾಗ ಸೊನ್ನೆ ಮತ್ತು ಇದ್ದಕ್ಕಿದ್ದಂತೆ ಸಮಯ 0 ಗೆ 1 ಆಗುತ್ತದೆ ಆದ್ದರಿಂದ ಈ ರೀತಿಯ ಕಾರ್ಯವನ್ನು ಯುನಿಟ್ ಸ್ಟೆಪ್ ಫಂಕ್ಷನ್ ಎಂದು ಕರೆಯಲಾಗುತ್ತದೆ ಗಣಿತದ ಪ್ರಕಾರ ನಾವು ಹೇಗೆ ಪ್ರತಿನಿಧಿಸುತ್ತೇವೆ ನಾವು ut ಅಂದರೆ ಯುನಿಟ್ ಸ್ಟೆಪ್ ಫಂಕ್ಷನ್ t ಸೊನ್ನೆಗಿಂತ ಕಡಿಮೆ ಇದ್ದರೆ ಸೊನ್ನೆ ಎಂದು ಮತ್ತು t ಸೊನ್ನೆಗಿಂತ ದೊಡ್ಡದಾಗಿದ್ದರೆ 1 ಎಂದು ಪ್ರತಿನಿಧಿಸುತ್ತೇವೆ ಈಗ ಅರ್ಥಮಾಡಿಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಯುನಿಟ್ ಸ್ಟೆಪ್ ಫಂಕ್ಷನ್ ಅನ್ನುಸಮಯ t ಸೊನ್ನೆಗೆ ಸಮನಾಗಿದ್ದಾಗ ವ್ಯಾಖ್ಯಾನಿಸಲಾಗಿಲ್ಲ ಏಕೆಂದರೆ ಅದು ಸೊನ್ನೆಯಿಂದ 1 ಕ್ಕೆ ಥಟ್ಟನೆ ಬದಲಾಗುತ್ತದೆ ಮತ್ತು ಅದಕ್ಕಾಗಿಯೇ ಇದನ್ನು ಏಕತ್ವ ಕಾರ್ಯ ಎಂದು ಕರೆಯಲಾಗುತ್ತದೆ ಸೈನ್ ಮತ್ತು ಕೊಸೈನ್ ನಂತಹ ಯಾವುದೇ ಗಣಿತದ ಕಾರ್ಯಗಳಂತೆ ಇದು ಆಯಾಮರಹಿತವಾಗಿರುತ್ತದೆ ಈಗ ಯಾವುದೇ ಸಮಯ ನಲ್ಲಿ ಹಠಾತ್ ಬದಲಾವಣೆಯು ಸಂಭವಿಸಿದರೆ ಅಲ್ಲಿ ಸೊನ್ನೆಗಿಂತ ದೊಡ್ಡದಾಗಿದ್ದಾಗ t ಸೊನ್ನೆಗೆ ಸಮನಾಗಿರುವ ಬದಲು ಸಮಯನಲ್ಲಿ ಯುನಿಟ್ ಸ್ಟೆಪ್ ಫಂಕ್ಷನ್ 1 ಆಗುತ್ತದೆ ಆದ್ದರಿಂದ ಯುನಿಟ್ ಹಂತದ ಕಾರ್ಯವು ಹೇಗೆ ಕಾಣುತ್ತದೆ ಅಂತಹ ಸಂದರ್ಭದಲ್ಲಿ ವರೆಗಿನ ನಿಮ್ಮ ಮೌಲ್ಯವು ಸೊನ್ನೆ ಆಗಿರುತ್ತದೆ ಮತ್ತುನಂತರ ನೀವು ಮೌಲ್ಯವನ್ನು 1 ಎಂದು ಪಡೆಯುತ್ತೀರಿ ನಲ್ಲಿ ಇದನ್ನು ವಿವರಿಸಲಾಗುವುದಿಲ್ಲ ಆದ್ದರಿಂದ ಅದಕ್ಕಾಗಿಯೇ ಇದನ್ನು ಚುಕ್ಕೆಗಳ ರೇಖೆಯಾಗಿ ತೋರಿಸಲಾಗುತ್ತದೆ ಆದ್ದರಿಂದ ನೀವು ಗಣಿತಶಾಸ್ತ್ರದಲ್ಲಿ ಹೇಗೆ ಪ್ರತಿನಿಧಿಸುತ್ತೀರಿ ನೀವು ಎಂದು ಹೇಳುವಿರಿ ಅಲ್ಲಿ ಮತ್ತು ಅಲ್ಲಿ ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಏನು ಹೇಳಬಹುದು ಯುನಿಟ್ ಹಂತವು ಸೆಕೆಂಡುಗಳಿಂದ ವಿಳಂಬವಾಗಿದೆ ಎಂದು ನಾವು ಹೇಳಬಹುದು ಆದ್ದರಿಂದ ಇದು ಸೆಕೆಂಡುಗಳಿಂದ ವಿಳಂಬವಾಗಿದೆ ಏಕೆಂದರೆ ಅದು ಸೊನ್ನೆಯಿಂದ ಪ್ರಾರಂಭವಾಗುತ್ತಿಲ್ಲ ಅದು ಕೆಲವು ಸಮಯದಲ್ಲಿ ನಲ್ಲಿ ಪ್ರಾರಂಭವಾಗುತ್ತಿದೆ ಈಗ ನೀವು t ಅನ್ನು ಗೆ ಬದಲಾಯಿಸಿದರೆ ಯುನಿಟ್ ಸ್ಟೆಪ್ ಫಂಕ್ಷನ್ ಈಗ ಆಗುತ್ತದೆ ಅಲ್ಲಿ ಮತ್ತು ಆಗಿದ್ದರೆ ಆಗಿರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ಯುನಿಟ್ ಸ್ಟೆಪ್ ಫಂಕ್ಷನ್ t ನಾಟ್ ಸೆಕೆಂಡುಗಳಿಂದ ಮುಂದುವರಿಯುತ್ತದೆ ಎಂದು ನೀವು ಹೇಳಬಹುದು ಈಗ ವೋಲ್ಟೇಜ್ ಅಥವಾ ಪ್ರವಾಹದಲ್ಲಿನ ಹಠಾತ್ ಬದಲಾವಣೆಯನ್ನು ಪ್ರತಿನಿಧಿಸಲು ಹಂತದ ಕಾರ್ಯವನ್ನು ಬಳಸಲಾಗುತ್ತದೆ ಆದ್ದರಿಂದ ನೀವು ಕೆಲವು ಸ್ವಿಚಿಂಗ್ ಜೋಡಣೆಯ ಮೂಲಕ ಸರ್ಕ್ಯೂಟ್ಗೆ ವೋಲ್ಟೇಜ್ ಅಥವಾ ಪ್ರವಾಹವನ್ನು ಅನ್ವಯಿಸಿದಾಗ ನೀವು ಇದ್ದಕ್ಕಿದ್ದಂತೆ ಸರ್ಕ್ಯೂಟ್ಗೆ ಮೂಲವನ್ನು ಅನ್ವಯಿಸುತ್ತೀರಿ ಮತ್ತು ಅದನ್ನು ಯುನಿಟ್ ಸ್ಟೆಪ್ ಫಂಕ್ಷನ್ನ ಸಹಾಯದಿಂದ ಪ್ರತಿನಿಧಿಸಲಾಗುತ್ತದೆ ಏಕೆಂದರೆ ವೋಲ್ಟೇಜ್ನ ಮೌಲ್ಯವು 1 ಆಗಿರುವುದಿಲ್ಲ ಕೆಲವು ಮೌಲ್ಯವಾಗಿರುತ್ತದೆ ಆದ್ದರಿಂದ ಇದು ಒಂದು ಹಂತದ ಕಾರ್ಯ ಎಂದು ನೀವು ಸರಳವಾಗಿ ಹೇಳುತ್ತೀರಿ ಈಗ ಇದು ಸರ್ಕ್ಯೂಟ್ನಲ್ಲಿ ಸಂಭವಿಸುತ್ತದೆ ಸಾಮಾನ್ಯವಾಗಿ ನೀವು ನಿಯಂತ್ರಣ ವ್ಯವಸ್ಥೆಯಲ್ಲಿ ಮತ್ತು ಡಿಜಿಟಲ್ ಕಂಪ್ಯೂಟರ್ಗಳಲ್ಲಿಯೂ ನೋಡುತ್ತೀರಿ ಅದೇ ರೀತಿಯಲ್ಲಿ ನೀವು ವಿದ್ಯುತ್ ಸರ್ಕ್ಯೂಟ್ನಲ್ಲಿಯೂ ನೋಡುತ್ತೀರಿ ಹಂತದ ಕಾರ್ಯದ ಅಪ್ಲಿಕೇಶನ್ ಈಗ ನೀವು ಸರ್ಕ್ಯೂಟ್ಗೆ ಹಂತದ ವೋಲ್ಟೇಜ್ಅನ್ನು ಅನ್ವಯಿಸಿದರೆ ಈ ಕಾರ್ಯದ ಸಹಾಯದಿಂದ ನೀವು ಆ ವಿದ್ಯಮಾನಗಳನ್ನು ಪ್ರತಿನಿಧಿಸಬಹುದು ನೀವು ಹೇಗೆ ಪ್ರತಿನಿಧಿಸುವಿರಿ ನೀವು ಎಂದು ಹೇಳುವಿರಿ ಅಲ್ಲಿ ಮತ್ತು ಅಲ್ಲಿ ಆದ್ದರಿಂದ ಯುನಿಟ್ ಸ್ಟೆಪ್ ಫಂಕ್ಷನ್ನ ದೃಷ್ಟಿಯಿಂದ ನೀವು ಸರಳವಾಗಿ ಯಂತೆ ಪ್ರತಿನಿಧಿಸಬಹುದು ಆದ್ದರಿಂದ ಇದು ಯುನಿಟ್ ಸ್ಟೆಪ್ ಫಂಕ್ಷನ್ ಹೊರತುಪಡಿಸಿ ಏನೂ ಅಲ್ಲ ನಂತರ t ಗೆ ಸಮನಾಗಿದ್ದರೆ ಅದು ಸೊನ್ನೆಗೆ ಸಮನಾಗಿದ್ದರೆ v ಕೇವಲ ಹಂತದ ವೋಲ್ಟೇಜ್ ಆಗಿರುತ್ತದೆ ಈಗ ಚಿತ್ರದಲ್ಲಿ ತೋರಿಸಿರುವ ವೋಲ್ಟೇಜ್ ಮೂಲ ಯನ್ನು a ಮತ್ತು b ಟರ್ಮಿನಲ್ಗಳ ನಡುವೆ ಅನ್ವಯಿಸಲಾಗುತ್ತದೆ ಅದು ಸರ್ಕ್ಯೂಟ್ನಲ್ಲಿ ಸ್ವಿಚ್ ಸಹಾಯದಿಂದ ನೀವು ಪ್ರತಿನಿಧಿಸುವ ಷರತ್ತು ಹೊರತುಪಡಿಸಿ ಏನೂ ಅಲ್ಲ ಸರ್ಕ್ಯೂಟ್ ಅನ್ನು ಈ ರೀತಿ ಪ್ರತಿನಿಧಿಸಲಾಗುತ್ತದೆ ಮತ್ತು ಇದು ಸ್ವಿಚ್ ಆಗಿದೆ ಇದನ್ನು ನೀವು ಆರಂಭದಲ್ಲಿ ಈ ಸ್ಥಾನದಲ್ಲಿ ಇರಿಸಬಹುದು ಆದ್ದರಿಂದ ಸರ್ಕ್ಯೂಟ್ ಈ ರೀತಿಯಾಗಿರುತ್ತದೆ ಮತ್ತು t ಸೊನ್ನೆ ಆಗಿರುವ ಸಮಯದಲ್ಲಿ ಈ ಟರ್ಮಿನಲ್ನಿಂದ ಈ ಟರ್ಮಿನಲ್ಗೆ ನೀವು ಸ್ವಿಚ್ಅನ್ನು ಅನ್ವಯಿಸುವಾಗ ಆ ನಂತರ ನವೀಕರಿಸಿದ ಸರ್ಕ್ಯೂಟ್ ವಿಭಿನ್ನವಾಗಿರುತ್ತದೆ ಆದ್ದರಿಂದ ನೀವು ಇದನ್ನು ಅನ್ವಯಿಸಿದರೆ ಮತ್ತು ಇದು ಸಂಪರ್ಕವಾಗಿದ್ದರೆ ಅದನ್ನು ಈ ಹಂತಕ್ಕೆ ಸಂಪರ್ಕಿಸಲು ಫೋರ್ಸ್ ಮಾಡಲಾಗುತ್ತದೆ ಮತ್ತು ನಿಮ್ಮ ಸರ್ಕ್ಯೂಟ್ ಈ ರೀತಿ ಇರುತ್ತದೆ ಆದ್ದರಿಂದ ಇದು ಸ್ವಿಚ್ ಆಗಿದೆ ನೀವು ಈ ಸ್ವಿಚ್ ಅನ್ನು ಈ ಬದಿಗೆ ಹಾಕಿದರೆ ಆ ಸ್ವಿಚಿಂಗ್ ಈವೆಂಟ್ ನಂತರ ಸರ್ಕ್ಯೂಟ್ ಇದು ಆಗುತ್ತದೆ ಆದ್ದರಿಂದ ಇದನ್ನು ಪ್ರತಿನಿಧಿಸಬಹುದು ಸರ್ಕ್ಯೂಟ್ನಲ್ಲಿ ಸ್ವಿಚ್ ಸಹಾಯದಿಂದ ಪ್ರತಿನಿಧಿಸುವ ಸ್ವಿಚಿಂಗ್ ಈವೆಂಟ್ನೊಂದಿಗೆ ಯುನಿಟ್ ಹಂತದ ಪ್ರತಿಕ್ರಿಯೆಯನ್ನು ಪ್ರತಿನಿಧಿಸಬಹುದು ಆದ್ದರಿಂದ ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ಸ್ವಿಚ್ಅನ್ನು ಈ ಸ್ಥಾನದಿಂದ ಈ ಸ್ಥಾನಕ್ಕೆ ಎಸೆಯಲಾಗುತ್ತದೆ ಎಂದು ನಾವು ಹೇಳಬಹುದು ಆದ್ದರಿಂದ ಇದು t 0 ಪ್ಲಸ್t ಸ್ಥಿತಿಯಲ್ಲಿರುತ್ತದೆ ಟರ್ಮಿನಲ್ abನಾದ್ಯಂತ ವೋಲ್ಟೇಜ್ v ನಾಟ್ ಆಗಿರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನೀವು ವಿದ್ಯುದಾವೇಶವನ್ನು ಪ್ರತಿನಿಧಿಸುತ್ತೀರಿ ಅಂತೆಯೇ ಪ್ರವಾಹಕ್ಕಾಗಿ ಪ್ರವಾಹ ಮೂಲವು ಎಂದು ಹೇಳೋಣ ಆದ್ದರಿಂದ a ಮತ್ತು b ನಡುವೆ ಸಂಪರ್ಕ ಹೊಂದಿದ ಪ್ರವಾಹ ಮೂಲವಾಗಿದೆ ಈಗ ನೀವು ಸ್ವಿಚ್ ಮೂಲಕ ಪ್ರತಿನಿಧಿಸಲು ಬಯಸಿದರೆ ಇದು ಸರ್ಕ್ಯೂಟ್ ಆಗಿರುತ್ತದೆ ಈಗ ನಾವು ಏನು ಮಾಡುತ್ತಿದ್ದೇವೆ ಆರಂಭದಲ್ಲಿ ಇದು ಹೀಗಿದೆ ಸರ್ಕ್ಯೂಟ್ ಸಂಪರ್ಕ ಹೊಂದಿದೆ ಆದ್ದರಿಂದ a ಮತ್ತು b ನಡುವಿನ ನಿಮ್ಮ ಪ್ರವಾಹವು ಸೊನ್ನೆಯಾಗಿದೆ ಮತ್ತು ಸಮಯ t ನಲ್ಲಿ ನೀವು ಸ್ವಿಚ್ ತೆರೆದಾಗ ಮತ್ತು ಇಲ್ಲಿಂದ ಇಲ್ಲಿಗೆ ಸಂಪರ್ಕಿಸಿದಾಗ ಸರ್ಕ್ಯೂಟ್ ಈ ರೀತಿ ಆಗುತ್ತದೆ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ಯುನಿಟ್ ಸ್ಟಾಪ್ ಪ್ರತಿಕ್ರಿಯೆಯನ್ನು ವೋಲ್ಟೇಜ್ ಮತ್ತು ಪ್ರವಾಹ ಮೂಲಕ್ಕಾಗಿ ಚಿತ್ರದಲ್ಲಿ ತೋರಿಸಿರುವಂತೆ ಪ್ರತಿನಿಧಿಸಬಹುದು ಎಂದು ಅದು ಹೇಳುತ್ತದೆ ಈಗ ಯುನಿಟ್ ಸ್ಟೆಪ್ ಫಂಕ್ಷನ್ನ ಉತ್ಪನ್ನವೆಂದರೆ ಯುನಿಟ್ ಇಂಪಲ್ಸ್ ಫಂಕ್ಷನ್ ನೀವು ಇದನ್ನು ಸಾಮಾನ್ಯವಾಗಿ ಎಂದು ಪ್ರತಿನಿಧಿಸುತ್ತೀರಿ ಆದ್ದರಿಂದ ನೀವು ಹೇಗೆ ಪ್ರತಿನಿಧಿಸುತ್ತೀರಿ ಯು ಯುನಿಟ್ ಸ್ಟೆಪ್ ಫಂಕ್ಷನ್ನ ಉತ್ಪನ್ನವಲ್ಲದೆ ಮತ್ತೇನಲ್ಲ ಎಂದು ನೀವು ಹೇಳುತ್ತೀರಿ ಮತ್ತು t ಸೊನ್ನೆಗಿಂತ ಕಡಿಮೆ ಇರುವಾಗ ಅದನ್ನು ಮೌಲ್ಯ ಸೊನ್ನೆ ಎಂದು ನಿರೂಪಿಸಲಾಗುತ್ತದೆ ಮತ್ತು t ಸೊನ್ನೆಗಿಂತ ದೊಡ್ಡದಾದಾಗ ಅದು ಮತ್ತೆ ಸೊನ್ನೆ ಆಗಿರುತ್ತದೆ ಏಕೆಂದರೆ ಸಮಯ t ಸೊನ್ನೆಗಿಂತ ದೊಡ್ಡದಿದ್ದಾಗ ಯುನಿಟ್ ಸ್ಟೆಪ್ ಫಂಕ್ಷನ್ ಒಂದು ಆಗಿರುತ್ತದೆ ಆದ್ದರಿಂದ ಆ ಸ್ಥಿರ ಮೌಲ್ಯದ ಉತ್ಪನ್ನವು ಸೊನ್ನೆ ಆಗುತ್ತದೆ ಆದ್ದರಿಂದ t ಸೊನ್ನೆಗಿಂತ ಕಡಿಮೆ ಮತ್ತು t ಸೊನ್ನೆಗಿಂತ ದೊಡ್ಡದಾದರೆ ಅದು ಸೊನ್ನೆ ಆಗಿರುತ್ತದೆ ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ಅದನ್ನು ವಿವರಿಸಲಾಗುವುದಿಲ್ಲ ಆದ್ದರಿಂದ ಈ ಲಕ್ಷಣದಿಂದಾಗಿ ಇದು ಏಕತ್ವದ ಕಾರ್ಯವಾಗಿ ಪರಿಣಮಿಸುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಯುನಿಟ್ ಇಂಪಲ್ಸ್ ಫಂಕ್ಷನ್ಅನ್ನು ನಾವು ಡಿರಾಕ್ ಡೆಲ್ಟಾ ಫಂಕ್ಷನ್ ಎಂದೂ ಕರೆಯುತ್ತೇವೆ ಮತ್ತು ಅದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇದು ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ಒಂದೇ ಇಂಪಲ್ಸ್ ರೀತಿಯ ಚಟುವಟಿಕೆಯನ್ನು ಹೊಂದಿದೆ ಎಂದು ನೀವು ನೋಡುತ್ತೀರಿ ಇಲ್ಲದಿದ್ದರೆ ಅದರ ಮೌಲ್ಯವು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಯುನಿಟ್ ಪ್ರಚೋದನೆಯ ಕಾರ್ಯವು t ಸೊನ್ನೆಗೆ ಸಮನಾಗಿದ್ದಾಗ ಹೊರತುಪಡಿಸಿ ಎಲ್ಲೆಡೆ ಸೊನ್ನೆ ಆಗಿರುತ್ತದೆ ಅಲ್ಲಿ ಅದನ್ನು ವಿವರಿಸಲಾಗುವುದಿಲ್ಲ ಏಕೆಂದರೆ ಅದನ್ನು t ಸೊನ್ನೆಗೆ ಸಮನಾಗಿದ್ದಾಗ ವ್ಯಾಖ್ಯಾನಿಸಲಾಗುವುದಿಲ್ಲ ಈಗ ಸ್ವಿಚಿಂಗ್ ಕಾರ್ಯಾಚರಣೆ ಅಥವಾ ಇಂಪಲ್ಸಿವ್ ಸೋರ್ಸ್ನ ಕಾರಣದಿಂದಾಗಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲಿ ಪ್ರಚೋದನೆಯ ಪ್ರವಾಹಗಳು ಮತ್ತು ವೋಲ್ಟೇಜ್ ಸಂಭವಿಸುತ್ತದೆ ಆದ್ದರಿಂದ ನೀವು ಸರ್ಕ್ಯೂಟ್ಗೆ ವೋಲ್ಟೇಜ್ ಮೂಲವನ್ನು ಅನ್ವಯಿಸಿದಾಗ ಸರ್ಕ್ಯೂಟ್ನಲ್ಲಿ ಉತ್ಪತ್ತಿಯಾಗುವ ಪ್ರಚೋದನೆ ಇರುತ್ತದೆ ಈ ವಿದ್ಯಮಾನವನ್ನು ಈ ಘಟಕ ಪ್ರಚೋದನೆಯ ಕ್ರಿಯೆಯ ಸಹಾಯದಿಂದಲೂ ಪ್ರತಿನಿಧಿಸಬಹುದು ಆದರ್ಶ ವೋಲ್ಟೇಜ್ ಮೂಲ ಮತ್ತು ಆದರ್ಶ ಪ್ರವಾಹ ಮೂಲದಂತಹ ಆದರ್ಶ ಮೂಲಗಳ ಸಂದರ್ಭದಲ್ಲಿ ನಾವು ನೋಡಿದಂತೆ ಯುನಿಟ್ ಪ್ರಚೋದನೆಯ ಕಾರ್ಯವನ್ನು ಭೌತಿಕವಾಗಿ ಅರಿತುಕೊಳ್ಳಲಾಗುವುದಿಲ್ಲ ಪ್ರಾಯೋಗಿಕವಾಗಿ ನಮ್ಮಲ್ಲಿ ಆದರ್ಶ ವೋಲ್ಟೇಜ್ ಅಥವಾ ಆದರ್ಶ ಪ್ರವಾಹ ಮೂಲ ಎಂದು ಕರೆಯಲಾಗುವ ಯಾವುದೇ ಮೂಲಗಳು ಇರುವುದಿಲ್ಲ ಅಂತೆಯೇ ಆದರ್ಶ ಪ್ರತಿರೋಧಕವು ಅಸ್ತಿತ್ವದಲ್ಲಿಲ್ಲ ಆದರೆ ಈ ವಿದ್ಯಮಾನಗಳು ಬಹಳ ಮುಖ್ಯವಾದ ಕಾರಣ ನಮ್ಮ ಲೆಕ್ಕಾಚಾರ ಮತ್ತು ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ನಾವು ವ್ಯಾಪಕವಾಗಿ ಬಳಸಿದ್ದೇವೆ ಅದರಂತೆ ಯುನಿಟ್ ಪ್ರಚೋದನೆಯ ಕಾರ್ಯವನ್ನು ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಗೆ ಸಹ ಬಳಸಿಕೊಳ್ಳಬಹುದು ಮತ್ತು ಇದು ಬಹಳ ಮುಖ್ಯವಾದ ಗಣಿತದ ಸಾಧನವಾಗಿದೆ ಈಗ ಯುನಿಟ್ ಪ್ರಚೋದನೆಯನ್ನು ಸರ್ಕ್ಯೂಟ್ಗೆ ಅನ್ವಯಿಸಿದ ಅಥವಾ ಪರಿಣಾಮವಾಗಿ ಉಂಟಾಗುವ ಷಾಕ್ ಎಂದು ಸಹ ಪರಿಗಣಿಸಬಹುದು ಇದು ಯುನಿಟ್ ಪ್ರದೇಶದ ಅಲ್ಪಾವಧಿಯ ಪಲ್ಸ್ ಎಂದು ದೃಶ್ಯೀಕರಿಸಬಹುದು ಆದ್ದರಿಂದ ಗಣಿತದ ಪ್ರಕಾರ ನೀವು ಹೇಗೆ ಪ್ರತಿನಿಧಿಸುವಿರಿ ನೀವು ಆ ಮೌಲ್ಯವನ್ನು ಸೊನ್ನೆ ಮೈನಸ್ನಿಂದ ಸೊನ್ನೆ ಪ್ಲಸ್ ಒಂದಕ್ಕೆ ಸಮನಾಗಿ ಪ್ರತಿನಿಧಿಸುತ್ತೀರಿ ಆದ್ದರಿಂದ ಈ ರೀತಿ ನೀವು ಯುನಿಟ್ ಪ್ರಚೋದನೆಯನ್ನು ಪ್ರತಿನಿಧಿಸುತ್ತೀರಿ ಅಥವಾ ನೇರ ಡೆಲ್ಟಾ ಕಾರ್ಯವನ್ನು ಪ್ರತಿನಿಧಿಸುತ್ತೀರಿ ಆದ್ದರಿಂದ t ಸೊನ್ನೆ ಮೈನಸ್ ಸಮಯವು t ಸೊನ್ನೆಗೆ ಸಮನಾಗಿರುವ ಸ್ವಲ್ಪ ಮೊದಲಿನ ಸಮಯವನ್ನು ಸೂಚಿಸುತ್ತದೆ ಮತ್ತು t ಸೊನ್ನೆ ಪ್ಲಸ್ ಸಮಯವು t ಸೊನ್ನೆಗೆ ಸಮನಾದ ಸ್ವಲ್ಪ ನಂತರದ ಸಮಯವನ್ನು ಸೂಚಿಸುತ್ತದೆ ಯುನಿಟ್ ಪ್ರದೇಶದ ಮೌಲ್ಯವನ್ನು ಪ್ರಚೋದನೆಯ ಕ್ರಿಯೆಯ ಶಕ್ತಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪ್ರಚೋದನೆಯ ಕಾರ್ಯವು ಏಕತೆಯನ್ನು ಹೊರತುಪಡಿಸಿ ಬೇರೆ ಶಕ್ತಿಯನ್ನು ಹೊಂದಿರುವಾಗ ಪ್ರಚೋದನೆಯ ಪ್ರದೇಶವು ಅದರ ಶಕ್ತಿಗೆ ಸಮಾನವಾಗಿರುತ್ತದೆ ಪ್ರಚೋದನೆಯ ಕಾರ್ಯವು 10 ಆಗಿದ್ದರೆ ಅದು 10 ಕ್ಕೆ ಸಮನಾದ ಪ್ರದೇಶವನ್ನು ಹೊಂದಿದೆ ಎಂದರ್ಥ ಆದ್ದರಿಂದ ನೀವು ಅವುಗಳನ್ನು ಹೇಗೆ ಪ್ರತಿನಿಧಿಸುತ್ತೀರಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಪ್ರತಿನಿಧಿಸುತ್ತೀರಿ ಮತ್ತು ಈ ಚಿತ್ರದಲ್ಲಿ ಇದು 10 ನ ಮೌಲ್ಯ ಎಂದು ನೀವು ಸುಲಭವಾಗಿ ನೋಡಬಹುದು ಈ ಮೌಲ್ಯವು ಏಕೆಂದರೆ ನಾವು ಚರ್ಚಿಸಿದ ಯುನಿಟ್ ಹಂತಕ್ಕೆ ಸಂಬಂಧಿಸಿದಂತೆ ನೀವು ಹೋಲಿಸಿದರೆ ಅದು ಸ್ವಲ್ಪ ಸಮಯದವರೆಗೆ ಮುನ್ನಡೆ ಹೊಂದುತ್ತದೆ ಅದೇ ರೀತಿ ಇಲ್ಲಿ ಸಹ ಇದು 2 ಸೆಕೆಂಡುಗಳಿಂದ ಮುನ್ನಡೆ ಹೊಂದುತ್ತದೆ ಅದಕ್ಕಾಗಿಯೇ ಪ್ರಚೋದನೆಯ ಕ್ರಿಯೆಯ ಮೌಲ್ಯವು ಆಗಿದೆ ಮೂರನೇ ಕಾರ್ಯವು 3 ಸೆಕೆಂಡುಗಳಿಂದ ವಿಳಂಬವಾಗಿದೆ ಆದ್ದರಿಂದ ಅದು ಮೈನಸ್ ಆಗಿದೆ ಮೌಲ್ಯವು ಸಹ ಋಣಾತ್ಮಕವಾಗಿರುತ್ತದೆ ಮತ್ತು ಈ ಕಾರ್ಯದ ಮೌಲ್ಯವು ಆಗಿದೆ ಈಗ ಈ ಪ್ರಚೋದನೆಯ ಕಾರ್ಯವು ಇತರ ಕಾರ್ಯಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ನೀವು ಪ್ರಚೋದನೆಯ ಕಾರ್ಯವನ್ನು ಬೇರೆ ಯಾವುದೇ ಕಾರ್ಯದೊಂದಿಗೆ ಕ್ಲಬ್ ಮಾಡಿದಾಗ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಫಂಕ್ಷನ್ ಡೆಲ್ಟಾ ಫಂಕ್ಷನ್ಗೆ ಸಂಬಂಧಿಸಿದೆ ಎಂದು ಹೇಳೋಣ ಗಾಗಿ a ಟು b ನಡುವೆ ಸಂಯೋಜಿಸಲು ನಾವು ಬಯಸುತ್ತೇವೆ ಆದ್ದರಿಂದ ನೀವು ಅಭಿವ್ಯಕ್ತಿಯನ್ನು ನೋಡಿದರೆ ಅದು ಹೊರತುಪಡಿಸಿ ಸೊನ್ನೆ ಆಗಿರುತ್ತದೆ ಆದ್ದರಿಂದ ಸಮಯ ಅನ್ನು ಹೊರತುಪಡಿಸಿ ನಿಮ್ಮ ಇಂಟಿಗ್ರಾಂಡ್ ಸೊನ್ನೆ ಆಗಿದೆ ಎಂದರ್ಥ ಆದ್ದರಿಂದ ನೀವು ಈ ಕಾರ್ಯವನ್ನು ಎಂದು ಸರಳೀಕರಿಸಬಹುದು ಆದ್ದರಿಂದ ನೀವು ಅಂತಿಮವಾಗಿ ಪಡೆಯುವುದು ಸಮಯದಲ್ಲಿನ ನ ಮೌಲ್ಯವಾಗಿದೆ ಆದ್ದರಿಂದ ನೀವು ಯುನಿಟ್ ಇಂಪಲ್ಸ್ ಫಂಕ್ಷನ್ ಅನ್ನು ಬೇರೆ ಯಾವುದೇ ಫಂಕ್ಷನ್ನೊಂದಿಗೆ ಸಂಯೋಜಿಸಿದಾಗಲೆಲ್ಲಾ ಆ ಸಂಯೋಜಿತ ಫಂಕ್ಷನ್ನ ಮೌಲ್ಯವು ಸಮಯದಲ್ಲಿ ಫಂಕ್ಷನ್ ಮೌಲ್ಯವಾಗಿ ಪರಿಣಮಿಸುತ್ತದೆ ಆದ್ದರಿಂದ ಪ್ರಚೋದನೆಯ ಕ್ರಿಯೆಯೊಂದಿಗೆ ಕಾರ್ಯವನ್ನು ಸಂಯೋಜಿಸಿದಾಗ ನಾವು ಪ್ರಚೋದನೆಯು ಸಂಭವಿಸುವ ಹಂತದಲ್ಲಿ ಕಾರ್ಯದ ಮೌಲ್ಯವನ್ನು ಪಡೆಯುತ್ತೇವೆ ಮತ್ತು ಇದು ಪ್ರಚೋದನೆ ಕ್ರಿಯೆಯ ಹೆಚ್ಚು ಉಪಯುಕ್ತವಾದ ಲಕ್ಷಣವಾಗಿದೆ ಇದನ್ನು ಮಾದರಿ ಅಥವಾ ವರ್ಗಾವಣೆ ಮಾಡುವ ಲಕ್ಷಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಒಂದು ಕಾರ್ಯವನ್ನು ಮಾದರಿ ಮಾಡಲು ಬಯಸಿದಾಗ ನೀವು ಪ್ರಚೋದನೆಯ ಕಾರ್ಯವನ್ನು ಆ ಕಾರ್ಯದೊಂದಿಗೆ ಅನೇಕ ಮಧ್ಯಂತರಗಳಲ್ಲಿ ಸಂಯೋಜಿಸುತ್ತೀರಿ ನಂತರ ನೀವು ಆ ಕಾರ್ಯದ ಮಾದರಿಯನ್ನು ವಿವಿಧ ಸಮಯದ ಮಧ್ಯಂತರಗಳಲ್ಲಿ ಪಡೆಯುತ್ತೀರಿ ಆದ್ದರಿಂದ ಇದು ಬಹಳ ಮುಖ್ಯವಾದ ಗುಣಲಕ್ಷಣವಾಗಿದೆ ಮತ್ತು ನಾವು ಸಿಗ್ನಲ್ ಪ್ರೊಸೆಸಿಂಗ್ನಲ್ಲಿ ವ್ಯಾಪಕವಾಗಿ ಬಳಸುತ್ತೇವೆ ಈಗ ಮೂರನೇ ಕಾರ್ಯವಾದ ಯುನಿಟ್ ರಾಂಪ್ ಕಾರ್ಯವನ್ನು ಅರ್ಥಮಾಡಿಕೊಳ್ಳೋಣ ಈಗ ನೀವು ಯುನಿಟ್ ಸ್ಟೆಪ್ ಫಂಕ್ಷನ್ಅನ್ನು ಸಂಯೋಜಿಸಿದರೆ ಯುನಿಟ್ ಇಂಪಲ್ಸ್ ಫಂಕ್ಷನ್ನ ಸಂದರ್ಭದಲ್ಲಿ ನಾವು ಯುನಿಟ್ ಸ್ಟೆಪ್ ಫಂಕ್ಷನ್ ಅನ್ನು ಡಿಫರೆಂಶಿಯೆಟ್ ಮಾಡಿದ್ದೇವೆ ಇಲ್ಲಿ ನಾವು ಯುನಿಟ್ ಸ್ಟೆಪ್ ಫಂಕ್ಷನ್ ಅನ್ನು ಸಂಯೋಜಿಸುತ್ತಿದ್ದೇವೆ ನೀವು ಸಂಯೋಜಿಸಿದಾಗ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಯುನಿಟ್ ರಾಂಪ್ ಕಾರ್ಯವನ್ನು ಪಡೆಯುತ್ತೀರಿ ಈಗ ನೀವು ಯುನಿಟ್ ರಾಂಪ್ ಕಾರ್ಯವನ್ನು ನೋಡಿದರೆ ನೀವು ಅದನ್ನು ಎಂದು ವ್ಯಾಖ್ಯಾನಿಸಬಹುದು ಏಕೆಂದರೆ u ಸಮಯ ಸೊನ್ನೆಗಿಂತ ಕಡಿಮೆ ಇದ್ದರೆ ಸೊನ್ನೆ ಮತ್ತು ಸಮಯ t 0 ಇರುವಾಗ ಒಂದು ಆಗಿರುತ್ತದೆ ಆದ್ದರಿಂದ ಯುನಿಟ್ ರಾಂಪ್ ಕಾರ್ಯವು ಸಮಯ t ಸೊನ್ನೆಗಿಂತ ಕಡಿಮೆ ಅಥವಾ ಸೊನ್ನೆಗೆ ಸಮನಾಗಿದ್ದರೆ ಸೊನ್ನೆ ಎಂದು ಮತ್ತು ಸಮಯ t ಸೊನ್ನೆಗಿಂತ ದೊಡ್ಡದಿದ್ದರೆ t ಯ ಮೌಲ್ಯಕ್ಕೆ ಸಮನಾಗಿರುತ್ತದೆ ಎಂದು ನೀವು ವ್ಯಾಖ್ಯಾನಿಸಬಹುದು ಆದ್ದರಿಂದ ಈ t ಯ ಕಾರಣದಿಂದಾಗಿ ನೀವು ಸಮಯ t 1ಕ್ಕೆ ಸಮನಾಗಿದ್ದಾಗ ರಾಂಪ್ಅನ್ನು ನೋಡುತ್ತೀರಿ ರಾಂಪ್ನ ಮೌಲ್ಯವನ್ನು ನೀವು 1 ಎಂದು ಪಡೆಯುತ್ತೀರಿ ಆದ್ದರಿಂದ ನೀವು ಚಿತ್ರದಲ್ಲಿ ನೋಡುತ್ತಿರುವಂತೆ ಈ ಕಾರ್ಯವನ್ನು ಈ ಗ್ರಾಫ್ನಿಂದ ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ t ನ ಋಣಾತ್ಮಕ ಮೌಲ್ಯಗಳಿಗೆ ಯುನಿಟ್ ರಾಂಪ್ ಕಾರ್ಯವು ಸೊನ್ನೆ ಮತ್ತು t ನ ಧನಾತ್ಮಕ ಮೌಲ್ಯಗಳಿಗೆ ಯುನಿಟ್ ಸ್ಲೊಪ್ಅನ್ನು ಹೊಂದಿರುತ್ತದೆ ಈಗ ಸಾಮಾನ್ಯವಾಗಿ ರಾಂಪ್ ಒಂದು ಸ್ಥಿರ ದರದಲ್ಲಿ ಬದಲಾಗುವ ಕಾರ್ಯವಾಗಿದೆ ಯುನಿಟ್ ರಾಂಪ್ ಕಾರ್ಯವನ್ನು ಯುನಿಟ್ ಹಂತ ಮತ್ತು ಯುನಿಟ್ ಪ್ರಚೋದನೆಯ ಸಂದರ್ಭದಲ್ಲಿ ನಾವು ನೋಡಿದಂತೆ ಮುಂಗಡ ಅಥವಾ ವಿಳಂಬವಾಗಿಸಬಹುದು ಆದ್ದರಿಂದ ಇಲ್ಲಿ ಸಹ ನೀವು ಮುಂಗಡ ಅಥವಾ ವಿಳಂಬ ಮಾಡಬಹುದು ನೀವು ಸ್ವಲ್ಪ ಸಮಯ ನೊಂದಿಗೆ ವಿಳಂಬ ಮಾಡಿದಾಗ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ರಾಂಪ್ ಕಾರ್ಯ ಅನ್ನು ಪಡೆಯುತ್ತೀರಿ ನೀವು ಮುಂಗಡ ಮಾಡುವಾಗ ನಿಮ್ಮ ರಾಂಪ್ ಯಿಂದ ಪ್ರಾರಂಭವಾಗುತ್ತದೆ ಮತ್ತು ರಾಂಪ್ ಕಾರ್ಯವು ಆಗಿರುತ್ತದೆ ಆದ್ದರಿಂದ ನೀವು ಇಲ್ಲಿಂದ ನೋಡಬಹುದಾದ ಪ್ರಮುಖ ವಿಷಯವೆಂದರೆ ಸಮಯ t ಮೈನಸ್ 1 ಗೆ ಸಮನಾಗಿದ್ದಾಗ ನೀವು ಯುನಿಟ್ ರಾಂಪ್ನ ಮೌಲ್ಯವನ್ನು ಪಡೆಯುತ್ತೀರಿ ನಾವು ಇಲ್ಲಿಯವರೆಗೆ ಚರ್ಚಿಸಿದ್ದನ್ನು ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನಿಸೋಣ ವಿಳಂಬವಾದ ರಾಂಪ್ಗೆಸಮಯ ಗೆ ಮೌಲ್ಯ ಸೊನ್ನೆ ಎಂದು ನೀವು ಹೇಳುತ್ತೀರಿ ವಿಳಂಬವಾದ ರಾಂಪ್ ಕಾರ್ಯವನ್ನು ವ್ಯಾಖ್ಯಾನಿಸಿದಾಗ ಸಮಯಕ್ಕೆ ಅದು ಆಗಿರುತ್ತದೆ ಸುಧಾರಿತ ಯುನಿಟ್ ರಾಂಪ್ ಫಂಕ್ಷನ್ ಅನ್ನು ನೀವು ವ್ಯಾಖ್ಯಾನಿಸಿದಾಗ ಇದ್ದಾಗ ಮೌಲ್ಯವು ಸೊನ್ನೆ ಎಂದು ಬರೆಯಬಹುದು ಮತ್ತು ಸಮಯಆಗಿದ್ದಾಗ ಅದು ಆಗಿರುತ್ತದೆ ಆದ್ದರಿಂದ ಈಗ ನೀವು ಯುನಿಟ್ ಪ್ರಚೋದನೆಯನ್ನು ಸಂಕ್ಷಿಪ್ತಗೊಳಿಸಬಹುದು ಯುನಿಟ್ ಪ್ರಚೋದನೆಯು ಯುನಿಟ್ ಸ್ಟೆಪ್ ಫಂಕ್ಷನ್ನ ಉತ್ಪನ್ನವಾಗಿದೆ ಮತ್ತು ಯುನಿಟ್ ಸ್ಟೆಪ್ ಫಂಕ್ಷನ್ ಯುನಿಟ್ ರಾಂಪ್ ಫಂಕ್ಷನ್ನ ಉತ್ಪನ್ನವಾಗಿದೆ ಎಂದು ನೀವು ಸರಳವಾಗಿ ಬರೆಯಬಹುದು ಅಂತೆಯೇ ಯುನಿಟ್ ರಾಂಪ್ ಯುನಿಟ್ ಸ್ಟೆಪ್ ಫಂಕ್ಷನ್ನ ಏಕೀಕರಣ ಮತ್ತು ಯುನಿಟ್ ಸ್ಟೆಪ್ ಫಂಕ್ಷನ್ ಯುನಿಟ್ ಇಂಪಲ್ಸ್ ಫಂಕ್ಷನ್ನ ಏಕೀಕರಣವಾಗಿದೆ ಆದ್ದರಿಂದ ಈ 3 ಕಾರ್ಯಗಳು ನಾವು ಚರ್ಚಿಸಿದ ಕಾರ್ಯಗಳ ಉತ್ಪನ್ನ ಅಥವಾ ಏಕೀಕರಣ ಎಂದು ನೀವು ಸರಳವಾಗಿ ಹೇಳಬಹುದು ಆದ್ದರಿಂದ ಈಗ ನಾವು ಸರ್ಕ್ಯೂಟ್ನ ಹಂತದ ಪ್ರತಿಕ್ರಿಯೆಯನ್ನು ಪ್ರಾರಂಭಿಸೋಣ ಏಕೆಂದರೆ ನಾವು ಏಕತ್ವ ಕಾರ್ಯಗಳೆಂದು ಕರೆಯುವ ಮೂಲ ಕಾರ್ಯಗಳನ್ನು ಅರ್ಥಮಾಡಿಕೊಂಡಿದ್ದೇವೆ ಯುನಿಟ್ ಸ್ಟೆಪ್ ಫಂಕ್ಷನ್ ಬಹಳ ಮುಖ್ಯವಾಗಿದೆ ಏಕೆಂದರೆ ನಾವು ಆರ್ಸಿ ಸರ್ಕ್ಯೂಟ್ನ ಹಂತದ ಪ್ರತಿಕ್ರಿಯೆಯ ಬಗ್ಗೆ ಮಾತನಾಡುವಾಗ ನಾವು ವೋಲ್ಟೇಜ್ಅನ್ನು ಅನ್ವಯಿಸಿದಾಗ ಎಂದರೆ ನಾವು ಮೂಲಕ್ಕೆ ಸ್ಟೆಪ್ ಇನ್ಫುಟ್ ನೀಡುತ್ತೇವೆ ಸರ್ಕ್ಯೂಟ್ಗೆ ಸ್ಟೆಪ್ ಇನ್ಪುಟ್ ನೀಡುತ್ತೇವೆ ಎಂದರ್ಥ ಆದ್ದರಿಂದ ಹಂತದ ಪ್ರತಿಕ್ರಿಯೆ ಎಂದರೆ ಡಿಸಿ ವೋಲ್ಟೇಜ್ ಅಥವಾ ಪ್ರವಾಹ ಮೂಲದ ಹಠಾತ್ ಅನ್ವಯದಿಂದಾಗಿ ಸರ್ಕ್ಯೂಟ್ನ ಪ್ರತಿಕ್ರಿಯೆಯಾಗಿದೆ ಈಗ ನಾವು ಇಲ್ಲಿ ಸರ್ಕ್ಯೂಟ್ಅನ್ನು ನೋಡೋಣ ಈಗ ನೀವು ಎಡಭಾಗದಲ್ಲಿರುವ ಸರ್ಕ್ಯೂಟ್ಅನ್ನು ನೋಡಿದರೆ ನೀವು t 0ಗೆ ಸಮನಾಗಿರುವ ಸಮಯದಲ್ಲಿ ಸರ್ಕ್ಯೂಟ್ ಅನ್ನು ಆನ್ ಮಾಡುತ್ತೀರಿ ನೀವು ಸರ್ಕ್ಯೂಟ್ ಅನ್ನು ಆನ್ ಮಾಡಿದಾಗ ಅದು ಚಿತ್ರದಲ್ಲಿ ತೋರಿಸಿರುವಂತಹ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಯುನಿಟ್ ಸ್ಟೆಪ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನೀವು ಸರಳವಾಗಿ ಹೇಳಬಹುದು ಏಕೆಂದರೆ ಈ ಯುನಿಟ್ ಸ್ಟೆಪ್ ಅನ್ನು ಸ್ವಿಚ್ ಮೂಲಕ ವ್ಯಾಖ್ಯಾನಿಸಲಾಗುತ್ತಿದೆ ಇಲ್ಲಿ ಸ್ಥಿರವಾಗಿರುತ್ತದೆ ಏಕೆಂದರೆ ನೀವು ಸ್ಥಿರವಾದ ಡಿಸಿ ವೋಲ್ಟೇಜ್ ಮೂಲವನ್ನು ಅನ್ವಯಿಸುತ್ತಿದ್ದೀರಿ ನಂತರ ನಾವು ನಿರ್ಧರಿಸಬೇಕಾದ ಕೆಪಾಸಿಟರ್ ವೋಲ್ಟೇಜ್ ಅನ್ನು ಸರ್ಕ್ಯೂಟ್ ಪ್ರತಿಕ್ರಿಯೆಯಾಗಿ ಆಯ್ಕೆ ಮಾಡುತ್ತೇವೆ ಆದ್ದರಿಂದ ನಿರ್ಣಯಕ್ಕಾಗಿ ಕೆಪಾಸಿಟರ್ ಅನ್ನು ಆರಂಭದಲ್ಲಿ ಕೆಲವು ವೋಲ್ಟೇಜ್ ಮೂಲಕ ಚಾರ್ಜ್ ಮಾಡಲಾಗುತ್ತದೆ ಎಂದು ಊಹಿಸೋಣ ಆದ್ದರಿಂದ ಇದು ಕೆಲವು ವೋಲ್ಟೇಜ್ ಯೊಂದಿಗೆ ಚಾರ್ಜ್ ಆಗಿದೆ ಎಂದು ನೀವು ಹೇಳಿದಾಗ ಸಮಯ t 0 ನಲ್ಲಿ ಅಥವಾ ಸಮಯ t 0 ನಲ್ಲಿ ವೋಲ್ಟೇಜ್ ನಂತೆಯೇ ಇರುತ್ತದೆ ಏಕೆಂದರೆ ಕೆಪಾಸಿಟರ್ ವೋಲ್ಟೇಜ್ಅನ್ನು ತ್ವರಿತವಾಗಿ ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ t 0 ನಲ್ಲಿರುವ ವೋಲ್ಟೇಜ್ ಕೆಪಾಸಿಟರ್ನಾದ್ಯಂತ ಸ್ವಿಚಿಂಗ್ ಸಂಭವಿಸುವ ಮೊದಲಿನ ವೋಲ್ಟೇಜ್ ಆಗಿದೆ ಮತ್ತು 0 ಪ್ಲಸ್ವು ಸ್ವಿಚಿಂಗ್ ಸಂಭವಿಸಿದ ತಕ್ಷಣದ ವೋಲ್ಟೇಜ್ ಆಗಿದೆ ಈಗ ನೀವು ಈ ಸರ್ಕ್ಯೂಟ್ನಲ್ಲಿ ಕೆಸಿಎಲ್ಅನ್ನು ಅನ್ವಯಿಸಿದರೆ ನಿಮಗೆ ಏನು ಸಿಗುತ್ತದೆ ಇದನ್ನು ನಾವು ನೋಡ್ a ಎಂದು ತೆಗೆದುಕೊಳ್ಳೋಣ ಮತ್ತು ಇದು ಪ್ರವಾಹ ಇದು ಪ್ರವಾಹ ಎಂದು ನೀವು ಹೇಳುತ್ತೀರಿ ಆದ್ದರಿಂದ ನೀವುಎಂದು ಹೇಳಬಹುದು ಯ ಮೌಲ್ಯ ಏನು ಯು ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ಇದು ನೋಡ್ನಾದ್ಯಂತದ ವೋಲ್ಟೇಜ್ ಆಗಿದೆ ನಂತರ ಅನ್ನು ಎಂದು ನಿರೂಪಿಸಬಹುದು ಸ್ಲೈಡ್ಗಳಲ್ಲಿ ತೋರಿಸಿರುವಂತೆ ಇದನ್ನು ಪುನಃ ಬರೆಯಬಹುದು ಆದ್ದರಿಂದ ಈಗ ನೀವು ಮೌಲ್ಯವನ್ನು ಹೊಂದಿದ್ದೀರಿ ಇದನ್ನು ಎಂದು ಸರಳೀಕರಿಸಬಹುದು ನಂತರ ಎರಡೂ ಬದಿಗಳಲ್ಲಿ ಸಂಯೋಜಿಸಿ ಮತ್ತು ಆರಂಭಿಕ ಸ್ಥಿತಿಯನ್ನು ಬಳಸಿ ಆರಂಭಿಕ ಸ್ಥಿತಿ ಏನಾಗಿತ್ತು ಸಮಯ ಸೊನ್ನೆ ಪ್ಲಸ್ನಲ್ಲಿ ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ ಸೊನ್ನೆ ಆಗಿತ್ತು ಆದ್ದರಿಂದ ನಾವು ಅದನ್ನು ಅನ್ವಯಿಸುತ್ತೇವೆ ನಾವು ಆ ಆರಂಭಿಕ ಸ್ಥಿತಿಯನ್ನು ಬಳಸುತ್ತೇವೆ ಮತ್ತು ಎರಡೂ ಬದಿಗಳಲ್ಲಿ ಏಕೀಕರಣವನ್ನು ತೆಗೆದುಕೊಳ್ಳುತ್ತೇವೆ ಸ್ಲೈಡ್ನಲ್ಲಿ ನೀಡಿರುವಂತೆ ನಾವು ಅಭಿವ್ಯಕ್ತಿಯನ್ನು ಪಡೆಯುತ್ತೇವೆ ಮತ್ತು ನೀವು ಎರಡೂ ಬದಿಗಳಲ್ಲಿ ಘಾತೀಯತೆಯನ್ನು ತೆಗೆದುಕೊಂಡಾಗ ನೀವು ಅನ್ನು ಪಡೆಯುತ್ತೀರಿ ಆದ್ದರಿಂದ ನಾವು ಆರ್ಸಿ ಸರ್ಕ್ಯೂಟ್ನ ಮೂಲ ಮುಕ್ತ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸುತ್ತಿರುವಾಗ ನಾವು ಈ ಅನ್ನು ಸಮಯದ ಸ್ಥಿರಾಂಕ ಎಂದು ಕರೆದೆವು ಅದು ಆರ್ಸಿ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಸ್ಲೈಡ್ಗಳಲ್ಲಿ ತೋರಿಸಿರುವಂತೆ ಇದನ್ನು ಸರಳಗೊಳಿಸಲಾಗುತ್ತದೆ ಈಗ ಈ ಸ್ಥಿತಿಯು ಸೊನ್ನೆಗಿಂತ ಹೆಚ್ಚಿನ ಸಮಯಕ್ಕೆ ಮಾತ್ರ ಮಾನ್ಯವಾಗಿರುತ್ತದೆ ಸಮಯ t ಸೊನ್ನೆಗಿಂತ ಕಡಿಮೆ ಇರುವಾಗ ಮೌಲ್ಯವು ಕೆಪಾಸಿಟರ್ನಾದ್ಯಂತದ ಆರಂಭಿಕ ವೋಲ್ಟೇಜ್ v ನಾಟ್ ಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಏನು ಹೇಳಬಹುದು ನಾವು ಆರ್ಸಿ ಸರ್ಕ್ಯೂಟ್ಗೆ ಒಂದು ಹಂತದ ಇನ್ಪುಟ್ ಅನ್ನು ಅನ್ವಯಿಸಿದಾಗ ಆರಂಭದಲ್ಲಿ ವೋಲ್ಟೇಜ್ ನೊಂದಿಗೆ ಚಾರ್ಜ್ ಆಗಿರುವ ಕೆಪಾಸಿಟರ್ವು ಸಮಯ t 0 ಆಗಿರುವಾಗ ಹಾಗೆಯೇ ಉಳಿದುಕೊಳ್ಳುತ್ತದೆ ಮತ್ತು ಸಮಯ t 0 ಆಗಿರುವಾಗ ಈ ಮೌಲ್ಯವನ್ನು ಅಭಿವ್ಯಕ್ತಿಯ ಸಹಾಯದಿಂದ ಲೆಕ್ಕಹಾಕಬಹುದು ಮತ್ತು ಕೆಪಾಸಿಟರ್ ಆರಂಭದಲ್ಲಿ ಚಾರ್ಜ್ ಆಗುತ್ತದೆ ಎಂಬ ಊಹೆಯೊಂದಿಗೆ ಡಿಸಿ ವೋಲ್ಟೇಜ್ ಮೂಲದ ಹಠಾತ್ ಅನ್ವಯಕ್ಕೆ ಆರ್ಸಿ ಸರ್ಕ್ಯೂಟ್ನ ಸಂಪೂರ್ಣ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಅಧಿವೇಶನವನ್ನು ಕೊನೆಗೊಳಿಸುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಈ ಪ್ರಯಾಣವನ್ನು ಮುಂದುವರಿಸುತ್ತೇವೆ ಅಲ್ಲಿ ನಾವು ಆರ್ಸಿ ಸರ್ಕ್ಯೂಟ್ಗಳಿಗೆ ಸಂಬಂಧಿಸಿದ ಇನ್ನೂ ಕೆಲವು ಪರಿಕಲ್ಪನೆಗಳನ್ನು ಚರ್ಚಿಸುತ್ತೇವೆ ನಾವು ಕೆಲವು ಉದಾಹರಣೆಗಳನ್ನು ನೋಡುತ್ತೇವೆ ಮತ್ತು ನಂತರ ನಾವು ಆರ್ಎಲ್ ಸರ್ಕ್ಯೂಟ್ಗೆ ಹೋಗುತ್ತೇವೆ ಧನ್ಯವಾದಗಳು